ಈ ಟ್ಯುಟೋರಿಯಲ್ ನಲ್ಲಿ twitter API ಬಳಸಿಕೊಂಡು ಡೇಟಾವನ್ನು ಹೇಗೆ ಸಂಗ್ರಹಿಸುವುದು ಎಂಬುದನ್ನು ನಾವು ಕಲಿಯುತ್ತೇವೆ ನಾವು ಪ್ರಾರಂಭಿಸೋಣ ಮತ್ತು ಮೊದಲು ಟ್ವಿಟರ್ ಖಾತೆಯನ್ನು ಸೃಷ್ಟಿಸೋಣ ಈಗ ನೀವು ಈಗಾಗಲೇ ಟ್ವಿಟರ್ ಖಾತೆಯನ್ನು ಹೊಂದಿರಬಹುದು ಆದರೆ ನಾವು ಟ್ವಿಟರ್ API ಅನ್ನು ಹೇಗೆ ಯಶಸ್ವಿಯಾಗಿ ಬಳಸುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ದಯವಿಟ್ಟು ಸಂಪೂರ್ಣ ವೀಡಿಯೊವನ್ನು ನೋಡಿ ನಿಮ್ಮ ಬ್ರೌಸರ್ ತೆರೆಯಿರಿ ಮತ್ತು www com ಕ್ಲಿಕ್ ಮಾಡಿ ನೀವು ಟ್ವಿಟರ್ನ ಮುಖಪುಟದಲ್ಲಿ ಇಳಿದ ನಂತರ ಸೈನ್ ಅಪ್ ಮೇಲೆ ಬಲ ಮೇಲ್ಭಾಗದಲ್ಲಿ ಕ್ಲಿಕ್ ಮಾಡಿ ಖಾತೆಯನ್ನು ರಚಿಸುವುದು ಬಹಳ ಸರಳವಾಗಿದೆ ನೀವು ನಿಮ್ಮ ಪೂರ್ಣ ಹೆಸರು ನಿಮ್ಮ ಇಮೇಲ್ ವಿಳಾಸವನ್ನು ಮಾತ್ರ ನಮೂದಿಸಬೇಕು ಮತ್ತು ಪಾಸ್ವರ್ಡ್ ಅನ್ನು ಆರಿಸಬೇಕು ಮತ್ತು ನಂತರ ಸೈನ್ ಅಪ್ ಕ್ಲಿಕ್ ಮಾಡಿ ಮುಂದಿನ ಹಂತದಲ್ಲಿ ನಿಮ್ಮ ಫೋನ್ ಸಂಖ್ಯೆಯನ್ನು ನಮೂದಿಸುವುದನ್ನು ನೀವು ಬಿಟ್ಟುಬಿಡಬಹುದು ಬಳಕೆದಾರಹೆಸರನ್ನು ಆರಿಸಿ ಅದು ಟ್ವಿಟರ್ನಲ್ಲಿ ಅನನ್ಯ ಗುರುತಾಗಿರುತ್ತದೆ ಮತ್ತು ನಂತರ ಮುಂದಿನದನ್ನು ಕ್ಲಿಕ್ ಮಾಡಿ ನಿಮ್ಮ ಟ್ವಿಟರ್ ಖಾತೆಯನ್ನು ತ್ವರಿತವಾಗಿ ರಚಿಸಲು ಈಗ ನೀವು ಉಳಿದ ಹಂತಗಳನ್ನು ಬಿಟ್ಟುಬಿಡಬಹುದು ಸದ್ಯಕ್ಕೆ ನಿಮ್ಮ ಅಸ್ತಿತ್ವದಲ್ಲಿರುವ ಇಮೇಲ್ ವಿಳಾಸದಿಂದ ನಿಮ್ಮ ಸಂಪರ್ಕಗಳನ್ನು ರಫ್ತು ಮಾಡಬೇಡಿ ಮತ್ತು ಧನ್ಯವಾದಗಳು ಇಲ್ಲ ಕ್ಲಿಕ್ ಮಾಡಿ ಯಾವುದನ್ನೂ ಅನುಸರಿಸಬೇಡಿ ಮತ್ತು ಎಲ್ಲವನ್ನು ಆಯ್ಕೆ ಮಾಡಿ ಎಂಬುದನ್ನು ಗುರುತಿಸಬೇಡಿ ನಂತರ ಮುಂದುವರಿಸಿ ಎಡ ಫಲಕದಲ್ಲಿ ಉಳಿದ ಹಂತಗಳ ಮೂಲಕ ತೆರಳಿ ಮತ್ತು ಮುಂದಿನ 2 ರಿಂದ 3 ಸೆಕೆಂಡುಗಳಲ್ಲಿ ನಿಮ್ಮ ಖಾತೆ ಸಿದ್ಧವಾಗುತ್ತದೆ ಈಗ ನಾವು ಟ್ವೀಟ್ ಅನ್ನು ಪೋಸ್ಟ್ ಮಾಡಲು ಪ್ರಯತ್ನಿಸೋಣ ನೀವು ಟ್ವಿಟರ್ ಸೂಚಿಸಿದ ಟ್ವೀಟ್ ಅನ್ನು ಆಯ್ಕೆ ಮಾಡಬಹುದು ಅಥವಾ ನೀವೇ ಒಂದನ್ನು ರಚಿಸಬಹುದು ಈ ಸಂದರ್ಭದಲ್ಲಿ ಟ್ವಿಟರ್ ಮೂಲಕ ಸೂಚಿಸಲಾದ ಒಂದನ್ನು ನಾವು ಆರಿಸಿಕೊಳ್ಳುತ್ತೇವೆ ಟ್ವೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಟ್ವೀಟ್ ಅನ್ನು ಪೋಸ್ಟ್ ಮಾಡಲಾಗುತ್ತದೆ ನೀವು ಮುಂದೆ ಮುಂದುವರಿಯುವ ಮೊದಲು ನೀವು ರಚಿಸಿದ ಟ್ವಿಟರ್ ಖಾತೆಯನ್ನು ಬಳಸಿಕೊಂಡು ನಿಮ್ಮ ಇಮೇಲ್ ವಿಳಾಸಕ್ಕೆ ಹೋಗುವ ಮೂಲಕ ನಿಮ್ಮ Twitter ಖಾತೆಯನ್ನು ದೃಢೀಕರಿಸುವುದು ಮುಖ್ಯವಾಗಿದೆ ಆದ್ದರಿಂದ ಟ್ವಿಟರ್ ಡಾಟ್ ಕಾಮ್ ಮೂಲಕ ಕಳುಹಿಸಲಾದ ಇಮೇಲ್ ಅನ್ನು ಖಚಿತಪಡಿಸಲು ನಿಮ್ಮ ಇಮೇಲ್ ಇನ್ಬಾಕ್ಸ್ಗೆ ಹೋಗೋಣ ನಿಮ್ಮ ಇನ್ಬಾಕ್ಸ್ನಲ್ಲಿ ಈಗ ದೃಢೀಕರಿಸಿ ಬಟನ್ನೊಂದಿಗೆ ಇಮೇಲ್ ಅನ್ನು ನೀವು ಗಮನಿಸಬಹುದು ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮನ್ನು ಮತ್ತೆ ನಿಮ್ಮ ಟ್ವಿಟರ್ನ ಮುಖಪುಟಕ್ಕೆ ಮರುನಿರ್ದೇಶಿಸಲಾಗುತ್ತದೆ ಮತ್ತು ನಿಮ್ಮ ಖಾತೆಯನ್ನು ದೃಢೀಕರಿಸಲಾಗಿದೆ ಎಂದು ಹೇಳುವ ಸಂದೇಶವಿರುತ್ತದೆ ಈಗ ನೀವು ಹೋಗುವುದು ಉತ್ತಮ ಮತ್ತು ನೀವು ಟ್ವಿಟರ್ API ಅನ್ನು ಯಶಸ್ವಿಯಾಗಿ ರಚಿಸಲು ಸಾಧ್ಯವಾಗುತ್ತದೆ ಟ್ವಿಟರ್ ಅಪ್ಲಿಕೇಶನ್ ರಚಿಸಲು apps com ಗೆ ಹೋಗಿ ಮತ್ತು ಹೊಸ ಅಪ್ಲಿಕೇಶನ್ ಅನ್ನು ರಚಿಸಿ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ಗೆ ಹೆಸರನ್ನು ನಮೂದಿಸಿ ಮತ್ತು ವಿವರಣೆಯನ್ನು ಸೇರಿಸಿ ವೆಬ್ಸೈಟ್ನಲ್ಲಿ ಮುಂದೆ http ಜೊತೆಗೆ ಯಾವುದೇ URL ಅನ್ನು ಸೇರಿಸಿ ಇಲ್ಲಿ ನಾವು http www com ಅನ್ನು ಬಳಸುತ್ತೇವೆ ಮತ್ತು ಕಾಲ್ಬ್ಯಾಕ್ URL ಅನ್ನು ಖಾಲಿ ಬಿಡಿ ಈಗ ಕೆಳಗೆ ಸ್ಕ್ರಾಲ್ ಮಾಡಿ ಮತ್ತು ನಿಯಮಗಳು ಮತ್ತು ಷರತ್ತುಗಳನ್ನು ಒಪ್ಪಿಕೊಳ್ಳಿ ತದನಂತರ ನಿಮ್ಮ ಟ್ವಿಟರ್ ಅಪ್ಲಿಕೇಶನ್ ಅನ್ನು ರಚಿಸಿ ಕ್ಲಿಕ್ ಮಾಡಿ ನೀವು ಟ್ವಿಟರ್ ಖಾತೆಗೆ ನಿಮ್ಮ ಫೋನ್ ಸಂಖ್ಯೆಯನ್ನು ಸೇರಿಸದಿದ್ದರೆ ಈ ಹಂತವು ದೋಷವನ್ನು ಎಸೆಯುತ್ತದೆ ನಾವು ಟ್ವಿಟರ್ ಖಾತೆಗೆ ಮಾನ್ಯವಾದ ಫೋನ್ ಸಂಖ್ಯೆಯನ್ನು ಸೇರಿಸಬೇಕಾಗಿದೆ ಅದನ್ನು ಮಾಡಲು ನಿಮ್ಮ ಟ್ವಿಟರ್ ಪ್ರೊಫೈಲ್ಗೆ ಹಿಂತಿರುಗಿ ಮೇಲಿನ ಬಲಭಾಗದಲ್ಲಿ ನಿಮ್ಮ ಟ್ವಿಟರ್ ಪ್ರೊಫೈಲ್ ಚಿತ್ರ ಅಥವಾ ಮೊಟ್ಟೆಯ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಸೆಟ್ಟಿಂಗ್ಗಳನ್ನು ಆಯ್ಕೆಮಾಡಿ ಎಡ ಫಲಕದಿಂದ ಮೊಬೈಲ್ ಆಯ್ಕೆಮಾಡಿ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮುಂದುವರಿಸಿ ಕ್ಲಿಕ್ ಮಾಡಿ ಮತ್ತು ನೀವು ಅದನ್ನು ಮಾಡಿದ ತಕ್ಷಣ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ನೀವು ಪರಿಶೀಲನಾ ಕೋಡ್ ಅನ್ನು SMS ಆಗಿ ಸ್ವೀಕರಿಸುತ್ತೀರಿ ನೀವು ಸ್ವೀಕರಿಸುವ ಕೋಡ್ ಅನ್ನು ನಮೂದಿಸಿ ಅದು 6 ರಿಂದ 8 ಅಂಕಿಯ ಸಂಖ್ಯೆಯಾಗಿದೆ ಮತ್ತು ಫೋನ್ ಅನ್ನು ಸಕ್ರಿಯಗೊಳಿಸಿ ಕ್ಲಿಕ್ ಮಾಡಿ ನಿಮ್ಮ ಫೋನ್ ದೃಢೀಕರಿಸಲ್ಪಟ್ಟಿದೆ ಎಂದು ಹೇಳುವ ಸಂದೇಶವಿರುತ್ತದೆ ಈಗ ನಾವು ಮತ್ತೆ ಅಪ್ಲಿಕೇಶನ್ ರಚಿಸಲು ಪ್ರಯತ್ನಿಸೋಣ com ಟ್ಯಾಬ್ಗೆ ಹಿಂತಿರುಗಿ ಕೆಳಗೆ ಸ್ಕ್ರಾಲ್ ಮಾಡಿ ಮತ್ತು ನಿಮ್ಮ ಟ್ವಿಟರ್ ಅಪ್ಲಿಕೇಶನ್ ಅನ್ನು ರಚಿಸಿ ಕ್ಲಿಕ್ ಮಾಡಿ ಈ ಬಾರಿ ಅದನ್ನು ಯಶಸ್ವಿಯಾಗಿ ರಚಿಸಲಾಗುವುದು ಈಗ ಡೇಟಾವನ್ನು ಸಂಗ್ರಹಿಸಲು ಈ ಟ್ವಿಟರ್ ಅಪ್ಲಿಕೇಶನ್ ಅನ್ನು ಬಳಸಲು ನೀವು ಪ್ರವೇಶ ಕೀಗಳು ಮತ್ತು ಟೋಕನ್ಗಳನ್ನು ಹಿಡಿದಿಟ್ಟುಕೊಳ್ಳಬಹುದು ಕೀಗಳು ಮತ್ತು ಪ್ರವೇಶ ಟೋಕನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಗ್ರಾಹಕ ಕೀ ಮತ್ತು ನಿಮ್ಮ ಗ್ರಾಹಕ ರಹಸ್ಯವನ್ನು ನೀವು ನೋಡಲು ಸಾಧ್ಯವಾಗುತ್ತದೆ ಯಶಸ್ವಿ ಡೇಟಾ ಸಂಗ್ರಹಣೆಗಾಗಿ ನಿಮಗೆ ಟೋಕನ್ ಕ್ರಿಯೆಗಳು ಎಂದು ಕರೆಯಲ್ಪಡುವ ಇನ್ನೂ ಎರಡು ಕೀಗಳ ಅಗತ್ಯವಿದೆ ನನ್ನ ಪ್ರವೇಶ ಟೋಕನ್ ಅನ್ನು ರಚಿಸಲು ಕ್ಲಿಕ್ ಮಾಡಿ ಇದು ಪ್ರವೇಶ ಟೋಕನ್ ಮತ್ತು ಪ್ರವೇಶ ಟೋಕನ್ ರಹಸ್ಯ ಎಂಬ ಎರಡು ಕೀಗಳ ಉತ್ಪಾದನೆಗೆ ಕಾರಣವಾಗುತ್ತದೆ ಈಗ ನಾಲ್ಕು ಕೀಗಳ ಈ ಸೆಟ್ ಅನ್ನು ಡೇಟಾವನ್ನು ಸಂಗ್ರಹಿಸಲು ಬಳಸಬಹುದು ಅದನ್ನು ನಾವು ಮುಂದಿನ ಹಂತದಲ್ಲಿ ನೋಡುತ್ತೇವೆ twitter API ಒದಗಿಸಿದ ವಿವಿಧ ಕಾರ್ಯಗಳನ್ನು ನಾವು ಮೊದಲು ನೋಡೋಣ ಬ್ರೌಸರ್ನಲ್ಲಿ twitter API ದಾಖಲಾತಿಗೆ ಹೋಗಿ ಮತ್ತು ದಸ್ತಾವೇಜನ್ನು ನ್ಯಾವಿಗೇಟ್ ಮಾಡಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಟ್ವಿಟರ್ನ ಉಳಿದ API ಅನ್ನು ಬಳಸುತ್ತೇವೆ ಉಳಿದ API ವಿವಿಧ ರೀತಿಯ ಡೇಟಾವನ್ನು ಸಂಗ್ರಹಿಸಲು ಕಾರ್ಯವನ್ನು ಒದಗಿಸುತ್ತದೆ ನೀವು ಬಳಕೆದಾರರಿಗೆ ನಿರ್ದಿಷ್ಟವಾದ ಡೇಟಾವನ್ನು ಪ್ರವೇಶಿಸಬಹುದು ಅಥವಾ ಸಾರ್ವಜನಿಕ ಟ್ವೀಟ್ ಗಳನ್ನು ಪ್ರವೇಶಿಸಬಹುದು ಅಥವಾ ನಿಮ್ಮ ಅಪ್ಲಿಕೇಶನ್ ಅನ್ನು ದೃಢೀಕರಿಸಿದ ಬಳಕೆದಾರರ ಅಥವಾ ಅಂತಹ ಡೇಟಾ ಸಾರ್ವಜನಿಕವಾಗಿರುವ ಯಾವುದೇ ನಿರ್ದಿಷ್ಟ ಬಳಕೆದಾರರ ಮಾಹಿತಿಯನ್ನು ನೀವು ಅನುಸರಿಸಬಹುದು ಎಂಬುದನ್ನು ಎಡ ಫಲಕದಲ್ಲಿ ನೀವು ಗಮನಿಸಬಹುದು ಹುಡುಕಾಟ API ಅನ್ನು ಬಳಸುವುದರ ಹೊರತಾಗಿ ನಾವು ಸ್ಟ್ರೀಮಿಂಗ್ API ಅನ್ನು ಸಹ ಬಳಸುತ್ತೇವೆ ಟ್ವಿಟರ್ ಡೇಟಾವನ್ನು ನೈಜ ಸಮಯದಲ್ಲಿ ಮೇಲ್ವಿಚಾರಣೆ ಮಾಡಲು ಮತ್ತು ಪ್ರಕ್ರಿಯೆಗೊಳಿಸಲು ಸ್ಟ್ರೀಮಿಂಗ್ API ನಿಮಗೆ ಕಾರ್ಯವನ್ನು ನೀಡುತ್ತದೆ ಟ್ವಿಟರ್ API ಅನ್ನು ಬಳಸಲು ನಾವು ಪೈಥಾನ್ ಹೊದಿಕೆಯನ್ನು ಬಳಸುತ್ತೇವೆ ಇದನ್ನು Twython ಎಂದು ಕರೆಯಲಾಗುತ್ತದೆ ಈಗ ನಾವು Twython ಅನ್ನು ಹೇಗೆ ಬಳಸುತ್ತೇವೆ ಎಂಬುದಕ್ಕೆ ಹೋಗುವ ಮೊದಲು ನಾವು ಮೊದಲು Twython ಅನ್ನು ಸ್ಥಾಪಿಸೋಣ ನಿಮ್ಮ ಟರ್ಮಿನಲ್ಗೆ ಹೋಗಿ ಮತ್ತು ಟೈಪ್ ಮಾಡಿ ಆಜ್ಞೆಯನ್ನು sudo pip install Twython ಈಗ ನೀವು ಈಗಾಗಲೇ ಸ್ಥಾಪಿಸಲಾದ pip ಅನ್ನು ಹೊಂದಿರಬೇಕು ನಂತರ ಹಿಂದಿನ ವಾರದ ವೀಡಿಯೊಗೆ ಹೋಗಿ ಮತ್ತು pip ಅನ್ನು ಹೇಗೆ ಸ್ಥಾಪಿಸುವುದು ಎಂಬುದರ ಕುರಿತು ಟ್ಯುಟೋರಿಯಲ್ ಅನ್ನು ನೋಡಿ ನೀವು ಎಂಟರ್ ಒತ್ತಿದಾಗ ನಿಮಗೆ ಸುಡೋ ಪಾಸ್ವರ್ಡ್ ಕೇಳಲಾಗುತ್ತದೆ ಮತ್ತು Twython ಸ್ಥಾಪನೆ ಪ್ರಾರಂಭವಾಗುತ್ತದೆ Python cli ಗೆ ಹೋಗಿ ಮತ್ತು Twython ಆಮದು ಟೈಪ್ ಮಾಡುವ ಮೂಲಕ Twython ಯಶಸ್ವಿಯಾಗಿ ಸ್ಥಾಪಿಸಲ್ಪಟ್ಟಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೀವು ಪರಿಶೀಲಿಸಬಹುದು ಇದನ್ನು ಯಶಸ್ವಿಯಾಗಿ ಸ್ಥಾಪಿಸಿದ್ದರೆ ನೀವು Twython ಅನ್ನು ಆಮದು ಮಾಡಿಕೊಳ್ಳಬಹುದು ಈಗ ನಾವು ಪೈಥಾನ್ cli ನಿಂದ ನಿರ್ಗಮಿಸೋಣ ಮುಂದಿನ ಹಂತದಲ್ಲಿ ನಾವು ಟ್ವಿಟ್ಟರ್ನಿಂದ ಡೇಟಾವನ್ನು ಸಂಗ್ರಹಿಸಲು ಸಾಧ್ಯವಾಗುವಂತೆ ನಾವು ಒಟ್ಟಿಗೆ ರಚಿಸಿದ Twython ಮತ್ತು twitter API ರುಜುವಾತುಗಳನ್ನು ಹೇಗೆ ಬಳಸಬಹುದು ಎಂಬುದನ್ನು ನಾವು ನೋಡುತ್ತೇವೆ ಈಗ Twython ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡೋಣ Twython ನ ಮೂಲ ಬಳಕೆಯನ್ನು ಅರ್ಥಮಾಡಿಕೊಳ್ಳಲು Twython ನ ದಾಖಲಾತಿಗೆ ಹೋಗೋಣ ದಸ್ತಾವೇಜನ್ನು ಹಲವಾರು ನಿಯತಾಂಕಗಳನ್ನು ಬಳಸಿಕೊಂಡು Twython ಅನ್ನು ಹೇಗೆ ಬಳಸುವುದು ಎಂಬುದನ್ನು ನೀವು ಗಮನಿಸಬಹುದು ಮೂಲ ಬಳಕೆಗೆ ಹೋಗಿ ಮತ್ತು ನಾವು ನಮ್ಮ ಟ್ವಿಟರ್ ಅಪ್ಲಿಕೇಶನ್ ಅನ್ನು ರಚಿಸಿದಾಗ ಹಿಂದಿನ ಹಂತದಲ್ಲಿ ನಾವು ಈಗಾಗಲೇ ರಚಿಸಿದ ನಾಲ್ಕು ಕೀಗಳು ನಿಮಗೆ ಅಗತ್ಯವಿದೆಯೆಂದು ನೀವು ನೋಡುತ್ತೀರಿ ಡೇಟಾವನ್ನು ಪ್ರವೇಶಿಸಲು ನಾವು ಈ ನಾಲ್ಕು ಕೀಗಳನ್ನು ಬಳಸುತ್ತೇವೆ Twython ಒದಗಿಸುವ ಹಲವಾರು ಅಂತಿಮ ಬಿಂದುಗಳು ಟ್ವಿಟರ್ API ಗೆ ಹೋಲುತ್ತವೆ ನಾವು ಟರ್ಮಿನಲ್ಗೆ ಹಿಂತಿರುಗಿ ಮತ್ತು ಪೈಥಾನ್ ಫೈಲ್ ಅನ್ನು ರಚಿಸೋಣ Twython import Twython ಕಮಾಂಡ್ ಫಾರ್ಮ್ ಅನ್ನು ಬಳಸಿಕೊಂಡು ಈ ಫೈಲ್ Twython ಅನ್ನು ಆಮದು ಮಾಡಿಕೊಳ್ಳುವುದನ್ನು ನೀವು ಗಮನಿಸಬಹುದು ಇದು ಇದೀಗ ಖಾಲಿಯಾಗಿರುವ ನಾಲ್ಕು ವೇರಿಯೇಬಲ್ಗಳ ಪಟ್ಟಿಯನ್ನು ಸಹ ಹೊಂದಿದೆ ನಾವು ಮೊದಲು ರಚಿಸಿದ ಅಪ್ಲಿಕೇಶನ್ ಅನ್ನು ಬಳಸಿಕೊಂಡು ಈ ನಿಯತಾಂಕಗಳನ್ನು ಭರ್ತಿ ಮಾಡೋಣ ಗ್ರಾಹಕ ಕೀಲಿಯನ್ನು ಹಿಡಿದುಕೊಳ್ಳಿ ಮತ್ತು ಅದನ್ನು ಅಪ್ಲಿಕೇಶನ್ ಕೀಯ ಸ್ಥಳದಲ್ಲಿ ಇರಿಸಿ ಅಂತೆಯೇ ನೀವು ಗ್ರಾಹಕ ರಹಸ್ಯವನ್ನು ಬಳಸುತ್ತೀರಿ ಇದನ್ನು API ರಹಸ್ಯ ಎಂದೂ ಕರೆಯುತ್ತಾರೆ ನಿಮ್ಮ ಪ್ರವೇಶ ಟೋಕನ್ ಮತ್ತು ಪ್ರವೇಶ ಟೋಕನ್ ರಹಸ್ಯವಾಗಿರುವ ಇನ್ನೂ ಎರಡು ಕೀಲಿಗಳನ್ನು ನಾವು ರಚಿಸಿದ್ದೇವೆ ಎಂಬುದನ್ನು ಈಗ ನೆನಪಿಡಿ ದೃಢೀಕರಣ ಟೋಕನ್ ವೇರಿಯೇಬಲ್ನಲ್ಲಿ ನಿಮ್ಮ ಪ್ರವೇಶ ಟೋಕನ್ ಅನ್ನು ನಕಲಿಸಿ ಅಂಟಿಸಿ ಮತ್ತು ಪ್ರಮಾಣ ಟೋಕನ್ ರಹಸ್ಯದ ಸ್ಥಳದಲ್ಲಿ ಪ್ರವೇಶ ರಹಸ್ಯವನ್ನು ನಕಲಿಸಿ ಈಗ ಮುಂದಿನ ಸಾಲು ಕೇವಲ ಇನಿಶಿಯೇಟರ್ ಆಗಿದೆ ಅದು ನಿಮ್ಮನ್ನು ಟ್ವಿಟರ್ API ಗೆ ಸಂಪರ್ಕಿಸುತ್ತದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಿಮ್ಮ ಸ್ವಂತ ಖಾತೆಯಾಗಿರುವ ದೃಢೀಕೃತ ಬಳಕೆದಾರರ ಟ್ವಿಟರ್ ಟೈಮ್ಲೈನ್ ಅನ್ನು ನಾವು ಹೊಂದಿಸಲಿದ್ದೇವೆ ಟ್ವಿಟರ್ ಡಾಟ್ ಗೆಟ್ ಹೋಮ್ ಟೈಮ್ಲೈನ್ಗೆ ಸಮಾನವಾದ ಟೈಮ್ಲೈನ್ ನಿಮ್ಮ ಟೈಮ್ಲೈನ್ನಲ್ಲಿ ಗೋಚರಿಸುವ ಎಲ್ಲಾ ಟ್ವೀಟ್ ಗಳನ್ನು ನಿಮಗೆ ನೀಡುತ್ತದೆ ಮತ್ತು ನಾವು ಇದನ್ನು ಮುದ್ರಿಸಲು ಹೋಗುತ್ತೇವೆ ನಾವು ಈ ಪ್ರೋಗ್ರಾಂ ಅನ್ನು ಕಾರ್ಯಗತಗೊಳಿಸಿದಾಗ ಏನಾಗುತ್ತದೆ ಎಂದು ನೋಡೋಣ ಪೈಥಾನ್ python demo dot py ಅನ್ನು ರನ್ ಮಾಡಿ ಮತ್ತು ಈ ಪಠ್ಯವು ಸಾಕಷ್ಟು ಓದಲಾಗದ ಪಠ್ಯಗಳ ಗುಂಪನ್ನು ಹೊಂದಿದೆ ಮತ್ತು ಇದನ್ನು ಯೂನಿಕೋಡ್ನಲ್ಲಿ ಎನ್ಕೋಡ್ ಮಾಡಲಾಗಿಲ್ಲ ಆದ್ದರಿಂದ ನಾವು ಕೆಲವು ಬದಲಾವಣೆಗಳನ್ನು ಮಾಡಲಿದ್ದೇವೆ ನಾವು json ಲೈಬ್ರರಿಯನ್ನು ಆಮದು ಮಾಡಿಕೊಳ್ಳುತ್ತೇವೆ ಅದು ನಿಮಗೆ json ಡೇಟಾವನ್ನು ಫಾರ್ಮ್ಯಾಟ್ ಮಾಡಲು ಅನುಮತಿಸುತ್ತದೆ ಮತ್ತು ನಾವು json ಡಾಟ್ ಡಂಪ್ಸ್ ಆಜ್ಞೆಯನ್ನು ಬಳಸಿಕೊಂಡು ಸ್ಟ್ರಿಂಗ್ ಸ್ವರೂಪದಲ್ಲಿ ಈ ಡೇಟಾವನ್ನು ಮುದ್ರಿಸಲಿದ್ದೇವೆ ಈಗ ನಾವು ಈ ಫೈಲ್ ಅನ್ನು ಮತ್ತೆ ಸೇವ್ ಮಾಡೋಣ ಮತ್ತು ಏನಾಗುತ್ತದೆ ಎಂಬುದನ್ನು ನೋಡಿ ನಂತರ ನಾವು ಅದನ್ನು ಚಲಾಯಿಸುತ್ತೇವೆ ಈ ಸಮಯದಲ್ಲಿ ನಾವು ಹೆಚ್ಚು ಸ್ವಚ್ಛವಾಗಿ ಕಾಣುವ ಕೋಡ್ ಅನ್ನು ಹೊಂದಿದ್ದೇವೆ ಆದರೆ ಅದನ್ನು ಇನ್ನೂ ಓದಲಾಗುವುದಿಲ್ಲ ಈ ಡೇಟಾವನ್ನು ಹೆಚ್ಚು ಸುಂದರವಾಗಿ ಕಾಣುವಂತೆ ಮಾಡಲು ನಾವು ವೆಬ್ ಸೇವೆಯನ್ನು ಬಳಸೋಣ ಈ ಪಠ್ಯವನ್ನು ನಕಲಿಸಿ ಮತ್ತು ನಿಮ್ಮ ಬ್ರೌಸರ್ನಲ್ಲಿ json viewer dot stack dot hu ಗೆ ಹೋಗಿ ಇದು json ಸ್ವರೂಪವನ್ನು ಓದಬಲ್ಲ ಸ್ವರೂಪಕ್ಕೆ ಪರಿವರ್ತಿಸುವ ಸೇವೆಯಾಗಿದೆ ಪಠ್ಯವನ್ನು ಅಂಟಿಸಿ ಮತ್ತು ವೀಕ್ಷಕನ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಇದು ಪಟ್ಟಿ ಎಂದು ನೋಡಬಹುದು ಇದು 0 ರಿಂದ ಸೂಚ್ಯಂಕವಾದ ಒಂದು ವಸ್ತುವನ್ನು ಹೊಂದಿದೆ ನೀವು ಅದನ್ನು ವಿಸ್ತರಿಸಿದರೆ ನೀವು ಟ್ವೀಟ್ ನ ಪಠ್ಯದಂತಹ ವಿವಿಧ ನಿಯತಾಂಕಗಳನ್ನು ನೋಡಲು ಸಾಧ್ಯವಾಗುತ್ತದೆ ಇದು ನೀವು ಪೋಸ್ಟ್ ಮಾಡಿದ ಮೊದಲ ಟ್ವೀಟ್ ಎಂದು ನೆನಪಿಡಿ ನೀವು ಘಟಕಗಳ ಮೇಲೆ ಕ್ಲಿಕ್ ಮಾಡಬಹುದು ಮತ್ತು ಟ್ವೀಟ್ ನ ಇತರ ನಿಯತಾಂಕಗಳನ್ನು ನೋಡಬಹುದು ನೀವು ಬಳಕೆದಾರರ ಮಾಹಿತಿಯನ್ನು ವಿಸ್ತರಿಸಬಹುದು ಮತ್ತು ಈ ನಿರ್ದಿಷ್ಟ ಟ್ವೀಟ್ ಅನ್ನು ಪೋಸ್ಟ್ ಮಾಡಿದ ಬಳಕೆದಾರರ ಬಗ್ಗೆ ಕಂಡುಹಿಡಿಯಬಹುದು ನಮ್ಮ ಸಂದರ್ಭದಲ್ಲಿ ಅನುಯಾಯಿಗಳ ಸಂಖ್ಯೆ ಮತ್ತು ಸ್ನೇಹಿತರ ಸಂಖ್ಯೆಯು 0 ಕ್ಕೆ ಸಮನಾಗಿರುತ್ತದೆ ಎಂದು ನೀವು ಗಮನಿಸಬಹುದು ಏಕೆಂದರೆ ನಾವು ಯಾರನ್ನೂ ಅನುಸರಿಸುತ್ತಿಲ್ಲ ಮತ್ತು ನಮ್ಮ ಹೊಸದಾಗಿ ರಚಿಸಲಾದ ಖಾತೆಯಲ್ಲಿ ನಾವು ಇನ್ನೂ ಯಾವುದೇ ಅನುಯಾಯಿಗಳನ್ನು ಹೊಂದಿಲ್ಲ ಅದನ್ನು ಪರಿಶೀಲಿಸಲು ನಾವು ಟ್ವಿಟರ್ಗೆ ಹಿಂತಿರುಗಿ ನೋಡೋಣ ನಾವು ಹೊಸ ಟ್ವೀಟ್ ಅನ್ನು ಪೋಸ್ಟ್ ಮಾಡೋಣ ಮತ್ತು ಪ್ರೋಗ್ರಾಂನಿಂದ ಅದು ಹೇಗೆ ಪ್ರತಿಫಲಿಸುತ್ತದೆ ಎಂಬುದನ್ನು ನೋಡೋಣ ನೀವು ಏನು ಬೇಕಾದರೂ ಟೈಪ್ ಮಾಡಬಹುದು ಟ್ವೀಟ್ ಅನ್ನು ರಚಿಸಿ ಮತ್ತು ಟ್ವೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾವು ಪ್ರೋಗ್ರಾಂ ಅನ್ನು ಮತ್ತೊಮ್ಮೆ ರನ್ ಮಾಡೋಣ ಮತ್ತು ಇದು ಪ್ರೋಗ್ರಾಂನಿಂದ ಸೆರೆಹಿಡಿಯಲ್ಪಟ್ಟಿದೆಯೇ ಎಂದು ನೋಡೋಣ ನಿಮ್ಮ ಟರ್ಮಿನಲ್ಗೆ ಹಿಂತಿರುಗಿ ಮತ್ತು ನೀವು ಆರಂಭಿಕ ಹಂತದಲ್ಲಿ ರಚಿಸಿದ ಅದೇ ಫೈಲ್ ಹೆಸರನ್ನು ಪೈಥಾನ್ ಸ್ಪೇಸ್ ಟೈಪ್ ಮಾಡಿ ಈಗ ನಾವು ಮತ್ತೆ ಪಠ್ಯದ ಗುಂಪನ್ನು ಹೊಂದಿದ್ದೇವೆ ನಾವು ಹಿಂದೆ ಬಳಸಿದ ವೆಬ್ ಸೇವೆಗೆ ಅದನ್ನು ಮತ್ತೆ ನಕಲಿಸೋಣ ಈ ಬಾರಿ ಪಠ್ಯವು ದೊಡ್ಡದಾಗಿ ಕಾಣುತ್ತದೆ ಮತ್ತು ನೀವು ವೀಕ್ಷಕರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪಟ್ಟಿಯಲ್ಲಿ ಎರಡು ವಸ್ತುಗಳನ್ನು ನೋಡಲು ಸಾಧ್ಯವಾಗುತ್ತದೆ ಈಗ ನೀವು ಮೊದಲನೆಯದನ್ನು ವಿಸ್ತರಿಸಿದರೆ ನೀವು ಹಿಂದಿನ ಟ್ವೀಟ್ ಅನ್ನು ನೋಡಬಹುದು ಮತ್ತು ನೀವು 0 ನೇ ವಸ್ತುವನ್ನು ನೋಡಿದರೆ ಅದು ಇತ್ತೀಚಿನ ಟ್ವೀಟ್ ಆಗಿದೆ ಆದ್ದರಿಂದ ಈಗ ನಾವು ಬಳಕೆದಾರರ ಟೈಮ್ಲೈನ್ ಅನ್ನು ಸೆರೆಹಿಡಿಯಬಹುದಾದ ಸರಳ ಪ್ರೋಗ್ರಾಂನೊಂದಿಗೆ ಸಿದ್ಧರಿದ್ದೇವೆ ಈ ಪ್ರೋಗ್ರಾಂ ಅನ್ನು ಬಳಸಿಕೊಂಡು ನಿಮ್ಮ ಸ್ವಂತ ಬಳಕೆದಾರರ ಟೈಮ್ಲೈನ್ ಅನ್ನು ನೀವು ಸೆರೆಹಿಡಿಯಲಾಗುವುದಿಲ್ಲ ಆದರೆ ಯಾವುದೇ Twitter ಬಳಕೆದಾರರ ಸಾರ್ವಜನಿಕ ಡೇಟಾವನ್ನು ಸಹ ಪಡೆದುಕೊಳ್ಳಬಹುದು Twython ದಸ್ತಾವೇಜನ್ನು ಮೂಲಕ ಹೋಗುವ ಮೂಲಕ ಅದನ್ನು ಹೇಗೆ ಮಾಡಬೇಕೆಂದು ನೀವು ಪರಿಶೀಲಿಸಬಹುದು ಪ್ರೋಗ್ರಾಂನಲ್ಲಿ ಇನ್ನೂ ಕೆಲವು ಮಾರ್ಪಾಡುಗಳನ್ನು ಮಾಡೋಣ ಇದರಿಂದ ನಾವು ಹೆಚ್ಚು ಓದಬಹುದಾದ ಔಟ್ಪುಟ್ನ ಗುಂಪನ್ನು ಹೊಂದಿದ್ದೇವೆ ಬಳಕೆದಾರರು ಇಲ್ಲಿಯವರೆಗೆ ಪೋಸ್ಟ್ ಮಾಡಿದ ಟ್ವೀಟ್ ಗಳ ಪಠ್ಯವನ್ನು ಮಾತ್ರ ನಾವು ಮುದ್ರಿಸಬೇಕಾದರೆ ಅದನ್ನು ಮಾಡಲು ನಾವು ಟೈಮ್ಲೈನ್ ಡೇಟಾವನ್ನು ಒಂದೊಂದಾಗಿ ಪುನರಾವರ್ತಿಸುತ್ತೇವೆ ಮತ್ತು ಪ್ರತಿ ಟ್ವೀಟ್ ಡೇಟಾದಲ್ಲಿ ಲಭ್ಯವಿರುವ ಪಠ್ಯವನ್ನು ಮುದ್ರಿಸುತ್ತೇವೆ ನಾವು ಲೂಪ್ ಅನ್ನು ಪ್ರಾರಂಭಿಸುತ್ತೇವೆ ಮತ್ತು ನಂತರ twitter API ಮೂಲಕ ಹಿಂತಿರುಗಿಸಿದ json ಆಬ್ಜೆಕ್ಟ್ ಅನ್ನು ಪ್ರವೇಶಿಸುತ್ತೇವೆ ಪ್ರತಿ ಟ್ವೀಟ್ ಮೂಲಭೂತವಾಗಿ ಕೀಗಳ ಗುಂಪಿನೊಂದಿಗೆ ನಿಘಂಟು ಎಂದು ಗಮನಿಸಿ ಈ ಸಂದರ್ಭದಲ್ಲಿ ನಾವು ಪಠ್ಯವನ್ನು ಪ್ರವೇಶಿಸಲು ಬಯಸುತ್ತೇವೆ ಈಗ ನಾವು ಪ್ರೋಗ್ರಾಂ ಅನ್ನು ಮತ್ತೆ ರನ್ ಮಾಡೋಣ ಮತ್ತು ಏನಾಗುತ್ತದೆ ಎಂದು ನೋಡೋಣ ಈಗ ನೀವು ಔಟ್ಪುಟ್ ಅನ್ನು ಎರಡು ಸಾಲುಗಳಾಗಿ ನೋಡುತ್ತೀರಿ ಇದು ಎರಡು ಟ್ವೀಟ್ ಗಳ ಪಠ್ಯವಾಗಿದೆ ಈಗ ನಿಮ್ಮ ಸ್ವಂತ ಟ್ವಿಟರ್ ಟೈಮ್ಲೈನ್ ಅನ್ನು ಪಡೆಯುವ ಸರಳ ಪ್ರೋಗ್ರಾಂನೊಂದಿಗೆ ನಾವು ಸಿದ್ಧರಿದ್ದೇವೆ ಈಗ ನಾವು ಹೆಚ್ಚಿನ ಕೆಲಸಗಳನ್ನು ಮಾಡಲು Twython ಅನ್ನು ಬಳಸೋಣ ನಿರ್ದಿಷ್ಟ ಕೀವರ್ಡ್ ಆಧರಿಸಿ ನೀವು ಟ್ವೀಟ್ ಗಳನ್ನು ಸಹ ಹುಡುಕಬಹುದು ಎಂದು Twython ದಸ್ತಾವೇಜನ್ನು ಹೇಳುವುದನ್ನು ನೀವು ಗಮನಿಸಬಹುದು ನಾವು ಅದನ್ನು ಹೇಗೆ ಮಾಡಬಹುದೆಂದು ನೋಡೋಣ ಟರ್ಮಿನಲ್ಗೆ ಹಿಂತಿರುಗಿ ಮತ್ತು ಪೈಥಾನ್ ಫೈಲ್ ಅನ್ನು ರಚಿಸಿ ಈಗ ನಾನು ಈಗಾಗಲೇ ಒಂದನ್ನು ರಚಿಸಿದ್ದೇನೆ ಅದು ಹಿಂದಿನದಕ್ಕೆ ಹೋಲುತ್ತದೆ ಇದು ಅಪ್ಲಿಕೇಶನ್ ಕೀ ಅಪ್ಲಿಕೇಶನ್ ರಹಸ್ಯ ಪ್ರವೇಶ ಟೋಕನ್ ಮತ್ತು ಪ್ರವೇಶ ರಹಸ್ಯದ ಒಂದೇ ಪಟ್ಟಿಯನ್ನು ಒಳಗೊಂಡಿದೆ ಒಂದೇ ವ್ಯತ್ಯಾಸವೆಂದರೆ ಈಗ ನಾವು ಟ್ವಿಟ್ಟರ್ ಹುಡುಕಾಟದ ಅಂತಿಮ ಹಂತದಿಂದ ನಿರ್ದಿಷ್ಟ ಪ್ರಮುಖ ಪದವನ್ನು ಆಧರಿಸಿ ಡೇಟಾವನ್ನು ಸಂಗ್ರಹಿಸಲಿದ್ದೇವೆ ಈ ಸಂದರ್ಭದಲ್ಲಿ ಚುನಾವಣೆ 2016 ಮತ್ತು ಫಲಿತಾಂಶದ ಪ್ರಕಾರವು ಮಿಶ್ರಣವಾಗಿದೆ ಅಂದರೆ ಅದು ಜನಪ್ರಿಯ ಮತ್ತು ಇತ್ತೀಚಿನ ಟ್ವೀಟ್ ಗಳ ಮಿಶ್ರಣವಾಗಿದೆ ನಮ್ಮಲ್ಲಿ 100 ಕ್ಕೆ ಸಮಾನವಾದ ಎಣಿಕೆ ಇದೆ ಅಂದರೆ ಇದು ಟ್ವೀಟ್ ಗಳ ಸಂಖ್ಯೆಯಾಗಿದೆ ಅದನ್ನು ಹಿಂತಿರುಗಿಸಲಾಗುತ್ತದೆ ಈ ಸಂದರ್ಭದಲ್ಲಿ twitter API ಮೂಲಕ ನಮಗೆ ಹಿಂತಿರುಗಿಸಲಾದ ಟ್ವೀಟ್ ಗಳ ಮೊತ್ತವನ್ನು ನಾವು ಮುದ್ರಿಸುತ್ತೇವೆ ನಾವು ಈ ಪ್ರೋಗ್ರಾಂ ಅನ್ನು ಸೇವ್ ಮಾಡೋಣ ಮತ್ತು ಅದನ್ನು ರನ್ ಮಾಡೋಣ ಔಟ್ಪುಟ್ 100 ಎಂದು ನೀವು ನೋಡಬಹುದು ನಾವು ಪ್ರೋಗ್ರಾಂಗೆ ಹಿಂತಿರುಗಿ ಮತ್ತು ಟ್ವಿಟ್ಟರ್ API ಮೂಲಕ ಹಿಂತಿರುಗಿಸಿದ ಡೇಟಾ ಯಾವುದು ಎಂದು ನೋಡೋಣ ಈ ವಿಧಾನದ ಮೂಲಕ Twitter API ಹಿಂತಿರುಗಿಸಿದ ಟ್ವೀಟ್ ಗಳ ಪಟ್ಟಿಯನ್ನು ಪ್ರವೇಶಿಸಲು ಡೇಟಾ ಸ್ಥಿತಿಗಳಿಗೆ ಸಮಾನವಾದ ಸ್ಥಿತಿಗಳನ್ನು ನಾವು ಇಲ್ಲಿ ಬಳಸಬಹುದು ಮತ್ತು ಈ ಕೆಳಗಿನ ಕೋಡ್ ಅನ್ನು ಬಳಸಿಕೊಂಡು ಟ್ವೀಟ್ ಐಡಿಯೊಂದಿಗೆ ಪ್ರತಿ ಟ್ವೀಟ್ ನ ಪಠ್ಯವನ್ನು ಮುದ್ರಿಸಲು ಪ್ರಯತ್ನಿಸೋಣ ಈಗ ನೀವು ಫೈಲ್ ಅನ್ನು ಸೇವ್ ಮಾಡಿದಾಗ ಮತ್ತು ಅದನ್ನು ರನ್ ಮಾಡಿದಾಗ ನೀವು ಪಠ್ಯದ ಗುಂಪನ್ನು ಗಮನಿಸಬಹುದು ಇಲ್ಲಿ ನೀವು ಮೊದಲ ಸ್ಟ್ರಿಂಗ್ ಟ್ವೀಟ್ ಐಡಿ ಎಂದು ಗಮನಿಸಬಹುದು ಮತ್ತು ಕೊಲೊನ್ ಚಿಹ್ನೆಯ ನಂತರದ ಪಠ್ಯದ ಎರಡನೇ ಭಾಗವು ಟ್ವೀಟ್ ಪಠ್ಯವಾಗಿದೆ ಈಗ ಸ್ಟ್ರೀಮಿಂಗ್ ಎಂಡ್ಪಾಯಿಂಟ್ ಅನ್ನು ಹೇಗೆ ಬಳಸುವುದು ಎಂದು ನಾವು ನೋಡುತ್ತೇವೆ Twython ನ ದಸ್ತಾವೇಜನ್ನು ನೀವು ಕಂಡುಕೊಳ್ಳಬಹುದಾದ ಸ್ಟ್ರೀಮಿಂಗ್ ಎಂಡ್ ಪಾಯಿಂಟ್ ಅನ್ನು ಪ್ರವೇಶಿಸಲು Twython ಕಾರ್ಯವನ್ನು ಒದಗಿಸುತ್ತದೆ ಡಾಕ್ಯುಮೆಂಟೇಶನ್ ಈಗಾಗಲೇ ಸ್ಟಾರ್ಟರ್ ಕೋಡ್ ಅನ್ನು ಹೊಂದಿದೆ ಅದನ್ನು ನಾವು ನೈಜ ಸಮಯದಲ್ಲಿ ಟ್ವಿಟರ್ನಿಂದ ಡೇಟಾವನ್ನು ಪಡೆಯಲು ಬಳಸುತ್ತೇವೆ ನಾವು ಟರ್ಮಿನಲ್ಗೆ ಹಿಂತಿರುಗಿ ಮತ್ತು ಪೈಥಾನ್ ಫೈಲ್ ಅನ್ನು ರಚಿಸೋಣ ಈಗ ನಾನು ಈಗಾಗಲೇ ಫೈಲ್ ಅನ್ನು ರಚಿಸಿದ್ದೇನೆ ಅದು ನಮಗೆ ಬೇಕಾದ ಎಲ್ಲಾ ಪ್ರವೇಶ ಟೋಕನ್ಗಳು ಮತ್ತು ರಹಸ್ಯಗಳ ಪಟ್ಟಿಯೊಂದಿಗೆ ಹಿಂದಿನ ಪದಗಳಿಗಿಂತ ಹೋಲುತ್ತದೆ ಆದಾಗ್ಯೂ ಈ ಸಂದರ್ಭದಲ್ಲಿ ನಾವು MyStreamer ವರ್ಗವನ್ನು ಹೊಂದಿದ್ದೇವೆ ಅದು ಮೂಲತಃ ಎರಡು ಕಾರ್ಯಗಳನ್ನು ಹೊಂದಿದ್ದು ಅದು ನಾವು ಏನು ಮಾಡುತ್ತೇವೆ ನಾವು ಡೇಟಾವನ್ನು ಯಶಸ್ವಿಯಾಗಿ ಪಡೆದಾಗ ಮತ್ತು ನಾವು ವಿಫಲವಾದಾಗ ವ್ಯಾಖ್ಯಾನಿಸುತ್ತೇವೆ ನಾವು ಡೇಟಾವನ್ನು ಯಶಸ್ವಿಯಾಗಿ ಪಡೆದರೆ ನಾವು ಅದನ್ನು utf 8 ಗೆ ಎನ್ಕೋಡ್ ಮಾಡಿದ ನಂತರ ಅದರ ಪಠ್ಯವನ್ನು ಮುದ್ರಿಸುತ್ತೇವೆ ಮತ್ತು ಸಂದರ್ಭದಲ್ಲಿ ಇದು ದೋಷವನ್ನು ತೋರಿಸುತ್ತದೆ ನಾವು ಈ ಸ್ಥಿತಿ ಕೋಡ್ ಅನ್ನು ಮುದ್ರಿಸುತ್ತೇವೆ ಮತ್ತು ಪಾಸ್ ಮಾಡುತ್ತೇವೆ ಹಿಂದಿನ ಉದಾಹರಣೆಯಲ್ಲಿ ನಾವು ಮೊದಲು ಬಳಸಿದ ಅದೇ ಕೀವರ್ಡ್ ಅನ್ನು ನಾವು ಬಳಸುತ್ತೇವೆ ಅಲ್ಲಿ ನಾವು elections2016 ಕೀವರ್ಡ್ ಬಳಸಿ ಮಾಡಿದ ಹಿಂದಿನ ಟ್ವೀಟ್ ಗಳನ್ನು ಹುಡುಕುತ್ತಿದ್ದೇವೆ ಈ ಸಂದರ್ಭದಲ್ಲಿ ನಾವು ನೈಜ ಸಮಯದಲ್ಲಿ ಅದೇ ರೀತಿ ಮಾಡಲಿದ್ದೇವೆ ನಾವು ಫೈಲ್ ಅನ್ನು ಸೇವ್ ಮಾಡೋಣ ಮತ್ತು ಅದನ್ನು ರನ್ ಮಾಡೋಣ ಈ ಡೇಟಾವನ್ನು ನೈಜ ಸಮಯದಲ್ಲಿ ಸಂಗ್ರಹಿಸಲಾಗುತ್ತಿರುವುದರಿಂದ ಈಗ ನೆನಪಿಡಿ ಟ್ವೀಟ್ ಗಳನ್ನು ಯಾವಾಗ ಪೋಸ್ಟ್ ಮಾಡಲಾಗುತ್ತಿದೆ ಎಂಬುದರ ಆಧಾರದ ಮೇಲೆ ನೀವು ತಕ್ಷಣ ಫಲಿತಾಂಶಗಳನ್ನು ನೋಡುವುದಿಲ್ಲ ನಿರ್ದಿಷ್ಟ ಕೀವರ್ಡ್ ಅನ್ನು ಇನ್ನೂ ಸಕ್ರಿಯವಾಗಿ ಬಳಸುತ್ತಿದ್ದರೆ ಟ್ವೀಟ್ ಗಳು ಬರಲು ಪ್ರಾರಂಭಿಸುತ್ತವೆ ಎಂದು ನೀವು ಗಮನಿಸಬಹುದು ಆದ್ದರಿಂದ ನೀವು ಈಗ ನೋಡುತ್ತಿರುವ ಟ್ವೀಟ್ ಗಳನ್ನು ನೈಜ ಸಮಯದಲ್ಲಿ ರಚಿಸಲಾಗುತ್ತಿದೆ ಈಗ ನಾವು ನಿರ್ದಿಷ್ಟ ಕೀವರ್ಡ್ ಅನ್ನು ಟ್ರ್ಯಾಕ್ ಮಾಡುವ ಬದಲು ಬಳಕೆದಾರರನ್ನು ಟ್ರ್ಯಾಕ್ ಮಾಡಲು ಬಯಸಿದರೆ ಏನು ಅದನ್ನು Twitter API ಬಳಸಿಯೂ ಮಾಡಬಹುದು ಅದು ಹೇಗೆ ಸಾಧ್ಯ ಎಂದು ನೋಡಲು ಇನ್ನೊಂದು ಉದಾಹರಣೆಯನ್ನು ನೋಡೋಣ ಕೀವರ್ಡ್ ಅನ್ನು ಟ್ರ್ಯಾಕ್ ಮಾಡುವ ಬದಲು ಕೇವಲ ಒಂದು ಬದಲಾವಣೆಯೊಂದಿಗೆ ನಾವು ಈ ಬಾರಿ ಸ್ವಲ್ಪ ವಿಭಿನ್ನವಾದ ಫೈಲ್ ಅನ್ನು ಹೊಂದಿದ್ದೇವೆ ನಾವು ಐಡಿಯನ್ನು ಅನುಸರಿಸುತ್ತಿದ್ದೇವೆ ಇದು ನಿಮ್ಮ ಸ್ವಂತ ಖಾತೆಯ ಟ್ವಿಟರ್ ಐಡಿ ಆಗಿದೆ ಇದನ್ನು ನಾವು ಹಿಂದಿನ ಹಂತದಿಂದ ಪಡೆದುಕೊಂಡಿದ್ದೇವೆ ನೀವು json ವೀಕ್ಷಕದಲ್ಲಿ ಡಂಪ್ ಮಾಡಿದ ಪಠ್ಯಕ್ಕೆ ಹೋಗುವ ಮೂಲಕ ಇದನ್ನು ಪರಿಶೀಲಿಸಬಹುದು ಮತ್ತು ಡೇಟಾದ ಬಳಕೆದಾರರ ಭಾಗದಲ್ಲಿ id string ಅನ್ನು ಪರಿಶೀಲಿಸಿ ನಕಲು ಆ ಬಳಕೆದಾರರ ಐಡಿಯನ್ನು ಪ್ರೋಗ್ರಾಂಗೆ ಅಂಟಿಸಿ ಮತ್ತು ನೀವು ನಿರ್ದಿಷ್ಟ ಬಳಕೆದಾರರನ್ನು ಟ್ರ್ಯಾಕ್ ಮಾಡಲು ಸಾಧ್ಯವಾಗುತ್ತದೆ ಈಗ ನಾವು ಈ ಫೈಲ್ ಅನ್ನು ಉಳಿಸೋಣ ಅದನ್ನು ರನ್ ಮಾಡಿ ಮತ್ತು ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ನಮ್ಮ ಖಾತೆಯಲ್ಲಿ ನೈಜ ಸಮಯದಲ್ಲಿ ಏನೂ ನಡೆಯದ ಕಾರಣ ನಮಗೆ ಯಾವುದೇ ಪಠ್ಯವನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಟ್ವೀಟ್ ಅನ್ನು ಪೋಸ್ಟ್ ಮಾಡಲು ಪ್ರಯತ್ನಿಸೋಣ ಮತ್ತು ಅದು ಕೋಡ್ನಲ್ಲಿ ಹೇಗೆ ಪ್ರತಿಫಲಿಸುತ್ತದೆ ಎಂಬುದನ್ನು ನೋಡೋಣ ನಿಮ್ಮ Twitter ಖಾತೆಗೆ ಹೋಗಿ ಮತ್ತು ಏನನ್ನಾದರೂ ಪೋಸ್ಟ್ ಮಾಡಿ ನೀವು ಟ್ವೀಟ್ ಬಟನ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಟರ್ಮಿನಲ್ನಲ್ಲಿ ಅದೇ ಬದಲಾವಣೆಯನ್ನು ನೀವು ನೋಡಲು ಸಾಧ್ಯವಾಗುತ್ತದೆ ಈಗ ನಿಮ್ಮ ಪ್ರೋಗ್ರಾಂ ನೀವು ನೈಜ ಸಮಯದಲ್ಲಿ ಪೋಸ್ಟ್ ಮಾಡಿದ ಪೋಸ್ಟ್ ಅನ್ನು ಸೆರೆಹಿಡಿಯಲು ಯಶಸ್ವಿಯಾಗಿ ಸಮರ್ಥವಾಗಿದೆ ಇನ್ನೊಂದು ಟ್ವೀಟ್ ಮಾಡೋಣ ಮತ್ತು ಟರ್ಮಿನಲ್ಗೆ ಹಿಂತಿರುಗಿ ಹೊಸ ಟ್ವೀಟ್ ಕಾಣಿಸಿಕೊಂಡಿರುವುದನ್ನು ನೀವು ಗಮನಿಸಬಹುದು ಮುಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಈ ಡೇಟಾವನ್ನು ಡೇಟಾಬೇಸ್ನಲ್ಲಿ ಹೇಗೆ ಸೇವ್ ಮಾಡಬಹುದು ಎಂದು ನೋಡೋಣ